ವಸಾಹತೋತ್ತರ ಅಧ್ಯಯನ ಉಪನ್ಯಾಸಗಳ ಸರಣಿಗೆ ಮತ್ತೆ ಸ್ವಾಗತ ಈ ಉಪನ್ಯಾಸದ ಮತ್ತು ಮುಂದಿನ ಉಪನ್ಯಾಸದ ಸಮಯದಲ್ಲಿ ಮಹಾಸ್ವೇತಾ ದೇವಿ ಅವರ "ಪ್ಟೆರೋಡಾಕ್ಟೈಲ್ ಪುರನ್ ಸಹಯ್ ಮತ್ತು ಪಿರ್ತಾ " ಎಂಬ ಸಣ್ಣ ಕಥೆಯ ಮೂಲಕ ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್ ಅವರ ಸಬಾಲ್ಟರ್ನ್ ಸ್ಥಾನದ ಸಿದ್ಧಾಂತವನ್ನು ಅರ್ಥಮಾಡಿಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ ಆದರೆ ನಾವು ಕಥೆಯನ್ನು ಅನ್ವೇಷಿಸಲು ಪ್ರಾರಂಭಿಸುವ ಮೊದಲು ನಮ್ಮ ಹಿಂದಿನ ಉಪನ್ಯಾಸದಿಂದ ನಾವು ಉಲ್ಲೇಖಿಸುತ್ತಿರುವ ಸ್ಪಿವಾಕ್ ಅವರ ಪ್ರಬಂಧವಾದ "ಕ್ಯಾನ್ ದಿ ಸಬಾಲ್ಟರ್ನ್ ಸ್ಪೀಕ್Can the Subaltern Speak" ಅನ್ನು ಮರುಪರಿಶೀಲಿಸಲು ನಾನು ಬಯಸುತ್ತೇನೆ ಮತ್ತು ಸ್ಪಿವಾಕ್ ಅವರ ಸಿದ್ಧಾಂತವನ್ನು ಸಂಪರ್ಕಿಸುವ ಎಳೆಗಳನ್ನು ಎತ್ತಿತೋರಿಸಲು ಮತ್ತು ಮರುಪರಿಶೀಲಿಸಲು ಬಯಸುತ್ತೇನೆ ನಾವು ಅಧ್ಯಯನ ಮಾಡಲು ಹೊರಟಿರುವ ದೇವಿ ಅವರ ಕಥೆಯನ್ನು ಗಮನಿಸಿದರೆ ಈಗ ನಿಮಗೆ ನೆನಪಿರುವಂತೆ ನಮ್ಮ ಹಿಂದಿನ ಚರ್ಚೆಯಿಂದ ನಾವು ಸಬಾಲ್ಟರ್ನ್ ಅನ್ನು ನಿರುದ್ಯೋಗ ಮತ್ತು ದುರ್ಬಲ ವರ್ಗದವರ ಸ್ಥಾನವೆಂದು ವ್ಯಾಖ್ಯಾನಿಸಿದ್ದೇವೆ ಮತ್ತು ನಾವು ಸ್ಪಿವಾಕ್ ಅವರ ವಾದದ ಬಗ್ಗೆಯೂ ಮಾತನಾಡಿದ್ದೇವೆ ಸಬಾಲ್ಟರ್ನ ಸ್ಥಾನದಲ್ಲಿರುವ ಯಾರಿಗಾದರೂ ತಮ್ಮ ಸ್ವಂತ ಆಸೆಗಳ ಬಗ್ಗೆ ತಮ್ಮ ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಮತ್ತು ಸ್ವಂತ ಸ್ವ ಗುರುತನ್ನು ಸೃಷ್ಟಿಸುವುದು ಅಸಾಧ್ಯ ಮತ್ತು ಸ್ಪಿವಾಕ್ ಪ್ರಕಾರ ಇದು ಸಬಾಲ್ಟರ್ನ್ ಸ್ಥಾನದ ವಿಶಿಷ್ಟ ಲಕ್ಷಣವಾಗಿದೆ ಮತ್ತು ಈ ಮೂಲ ವಾದವು ಸಬಾಲ್ಟರ್ನ್ ಮಾತನಾಡಲು ಸಾಧ್ಯವಿಲ್ಲ ಎಂಬ ರಹಸ್ಯವಾದ ಆದರೆ ಅತ್ಯಂತ ಶಕ್ತಿಯುತವಾದ ಹೇಳಿಕೆಯ ರೂಪದಲ್ಲಿ ಸಂಕೇತವಾಗಿದೆ ಮತ್ತು ಈ ಉಪನ್ಯಾಸದಲ್ಲಿ ನಾನು ಈ ಅಂತರಾರ್ಥದ ಹೇಳಿಕೆಯನ್ನು ವಿಸ್ತಾರವಾಗಿ ಹೇಳುವುದಿಲ್ಲ ಏಕೆಂದರೆ ನಾವು ಇದನ್ನು ಈಗಾಗಲೇ ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ಸ್ವಲ್ಪಮಟ್ಟಿಗೆ ಚರ್ಚಿಸಿದ್ದೇವೆ ಆದರೆ ನೀವು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಸ್ಪಿವಾಕ್ ಅವರ ಪ್ರಬಂಧ ಕ್ಯಾನ್ ದಿ ಸಬಾಲ್ಟರ್ನ್ ಸ್ಪೀಕ್" ಕೇವಲ ಸಬಾಲ್ಟರ್ನ್ ಮಾತನಾಡಲು ಸಾಧ್ಯವಿಲ್ಲ ಎಂದು ತೋರಿಸುವುದಕ್ಕೆ ಸೀಮಿತವಾಗಿಲ್ಲ ಸ್ಪಿವಾಕ್ ತಮ್ಮ ಪ್ರಬಂಧದಲ್ಲಿ ಮಾಡುವ ಬಹಳಷ್ಟು ವಿಷಯಗಳಲ್ಲಿ ಅದು ಒಂದು ವಾಸ್ತವವಾಗಿ ಸಬಾಲ್ಟರ್ನ್ ತಮ್ಮ ಬಗ್ಗೆ ಅಥವಾ ತಮ್ಮ ಸ್ವಂತ ಹಿತಾಸಕ್ತಿಗಳ ಬಗ್ಗೆ ತಮ್ಮ ಆಸೆಗಳ ಕುರಿತು ಮಾತುಗಳನ್ನು ಸೃಷ್ಟಿಸಲು ಸಾಧ್ಯವಾಗುವುದಿಲ್ಲ ಎಂಬ ಈ ಅವಲೋಕನವು ಸ್ಪಿವಾಕ್ ಅವರಲ್ಲಿ ನೈತಿಕ ಹಸ್ತಕ್ಷೇಪದ ಪ್ರಚೋದಕವಾಗಿ ಕಾರ್ಯನಿರ್ವಹಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಬಾಲ್ಟರ್ನ್ ನಿರುತ್ಸಾಹಗೊಂಡಿದ್ದಾರೆ ಮತ್ತು ತಮಗಾಗಿ ಮಾತನಾಡಲು ಸಾಧ್ಯವಿಲ್ಲ ಅವರ ಸ್ವಂತ ಆಸೆಗಳನ್ನು ವ್ಯಕ್ತಪಡಿಸಲು ಆಗುವುದಿಲ್ಲ ಇದು ಸ್ಪಿವಾಕ್ ಅವರಿಗೆ ನೈತಿಕ ಹಸ್ತಕ್ಷೇಪಕ್ಕೆ ಒಂದು ರೀತಿಯ ಪ್ರಚೋದಕವಾಗಿದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಬಾಲ್ಟರ್ನ್ ಮಾತನಾಡಲು ಸಾಧ್ಯವಿಲ್ಲ ಎಂಬ ಈ ಅವಲೋಕನವು ಸ್ಪಿವಾಕ್ರನ್ನು ಮತ್ತೊಂದು ಅತ್ಯಂತ ನಿರ್ಣಾಯಕ ಪ್ರಶ್ನೆಗೆ ಕರೆದೊಯ್ಯುತ್ತದೆ ಮತ್ತು ಆ ಪ್ರಶ್ನೆ ಏನು ಸಬಾಲ್ಟರ್ನ್ ಮಾತನಾಡಲು ಸಾಧ್ಯವಾಗದಿದ್ದರೆ ಅದಕ್ಕೆ ಬುದ್ಧಿಜೀವಿಗಳ ಶಿಕ್ಷಣ ತಜ್ಞರ ಸಮಾಜದ ಜವಾಬ್ದಾರಿಯುತ ಸದಸ್ಯರ ವಿಮರ್ಶಾತ್ಮಕ ಮತ್ತು ನೈತಿಕ ಪ್ರತಿಕ್ರಿಯೆ ಹೇಗಿರಬೇಕು ಎಂಬುದು ಪ್ರಶ್ನೆ ಇಲ್ಲಿ ನಾನು ನಮ್ಮ ಪ್ರತಿಕ್ರಿಯೆ ಎಂದು ಹೇಳಿದಾಗ ಅದು ನನ್ನ ಪ್ರಕಾರ ಸಮಾಜದಲ್ಲಿ ಯಾವ ವ್ಯಕ್ತಿಯ ಪ್ರತಿಕ್ರಿಯೆಗೆ ಮಹತ್ವ ನೀಡಲಾಗುತ್ತದೆಯೋ ಅಂಥವರ ಪ್ರತಿಕ್ರಿಯೆ ಈಗ ಈ ನಿರ್ದಿಷ್ಟ ಪ್ರಶ್ನೆಗೆ ಸರಳವಾದ ಉತ್ತರವೆಂದರೆ ಸಬಾಲ್ಟರ್ನ್ ತನಗಾಗಿ ಮಾತನಾಡಲು ಸಾಧ್ಯವಿಲ್ಲದ ಕಾರಣ ನಾವು ಗಣ್ಯರು ಮತ್ತು ಇಲ್ಲಿ ನಾನು ರಣಜಿತ್ ಗುಹಾ ಅವರು ಸಮಾಜವನ್ನು ಗಣ್ಯರು ಮತ್ತು ಸಬಾಲ್ಟರ್ನ್ಗಳಾಗಿ ವರ್ಗೀಕರಿಸಿದ್ದಾರೆ ಅದರ ಆಧಾರದ ಮೇಲೆ ನಾವು ಗಣ್ಯರ ವರ್ಗಕ್ಕೆ ಸೇರಿದವರು ಎಂದು ಹೇಳಬಯಸುತ್ತೇನೆ ಆದ್ದರಿಂದ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ನಮ್ಮ ಮಾತನ್ನು ಸಮಾಜದಲ್ಲಿ ಮಾನ್ಯವೆಂದು ಪರಿಗಣಿಸಿದರೆ ನಾವು ಸ್ಪಷ್ಟವಾಗಿ ಸಬಾಲ್ಟರ್ನ್ಗಳಲ್ಲ ಆದ್ದರಿಂದ ನಾವು ರಣಜಿತ್ ಗುಹಾ ಅವರ ವರ್ಗೀಕರಣದ ಪ್ರಕಾರ ಗಣ್ಯರ ಗುಂಪಿಗೆ ಸೇರಿದ್ದೇವೆ ಆದ್ದರಿಂದ ಪ್ರಶ್ನೆಗೆ ಸರಳವಾದ ಉತ್ತರ ನಾನು ಈಗ ಎದ್ದಿರುವ ನೈತಿಕ ಪ್ರಶ್ನೆಯೆಂದರೆ ಸಬಾಲ್ಟರ್ನ್ ಮಾತನಾಡಲು ಸಾಧ್ಯವಿಲ್ಲದ ಕಾರಣ ಗಣ್ಯರಾದ ನಾವು ಸಬಾಲ್ಟರ್ನ ಸಲುಗಾಗಿ ಮಾತನಾಡಬೇಕು ತುಳಿತಕ್ಕೊಳಗಾದ ಮತ್ತು ಅಂಗವಿಕಲರ ಪರವಾಗಿ ಮಾತನಾಡುವುದು ಅಥವಾ ಪ್ರತಿನಿಧಿಸುವುದು ಬಹಳ ಮಾನ್ಯ ನೈತಿಕ ಸೂಚಕದಂತೆ ತೋರುತ್ತದೆ ಆದರೆ ಸ್ಪಿವಾಕ್ ತನ್ನ ಕ್ಯಾನ್ ದಿ ಸಬಾಲ್ಟರ್ನ್ ಸ್ಪೀಕ್ ಎಂಬ ತಮ್ಮ ಪ್ರಬಂಧದಲ್ಲಿ ಗಮನಿಸಿದಂತೆ ಬೇರೊಬ್ಬರಿಗಾಗಿ ಮಾತನಾಡುವ ಈ ಬಯಕೆ ತನ್ನದೇ ಆದ ಅಪಾಯಗಳಿಂದ ಕೂಡಿದೆ ಏಕೆಂದರೆ ಏನಾಗಬಹುದು ಗಣ್ಯರು ಸಬಾಲ್ಟರ್ನ್ ಅನ್ನು ಪ್ರತಿನಿಧಿಸಲು ಪ್ರಯತ್ನಿಸಿದಾಗ ಅವನು ನಿಜವಾಗಿ ಸಬಾಲ್ಟರ್ನ್ ಅನ್ನು ಪ್ರತಿನಿಧಿಸುವುದಿಲ್ಲ ಆದರೆ ಅವನು ತಮ್ಮ ಸ್ವಂತಕ್ಕಾಗಿ ಮಾತನಾಡುವುದರಲ್ಲಿ ಕೊನೆಗೊಳಿಸುತ್ತಾರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಬಾಲ್ಟರ್ನ್ನ ಧ್ವನಿಯಾಗಿ ಪ್ರತಿನಿಧಿಸಲ್ಪಡುವುದು ಅವರ ಧ್ವನಿಯಲ್ಲ ಆದರೆ ತಮ್ಮ ಸ್ವಂತ ಆಸೆಗಳನ್ನು ತನ್ನ ಸ್ವಂತ ಹಿತಾಸಕ್ತಿಗಳನ್ನು ಸಬಾಲ್ಟರ್ನ್ನ ಹೆಸರಿನಲ್ಲಿ ವ್ಯಕ್ತಪಡಿಸುತ್ತಾರೆ ಮತ್ತು ಸ್ಪಿವಾಕ್ ಪ್ರಕಾರ ಸಬಾಲ್ಟರ್ನ್ಗಾಗಿ ಮಾತನಾಡಲು ಅಂತಹ ಯಾವುದೇ ಪ್ರಯತ್ನವು ಸಬಾಲ್ಟರ್ನ್ ಅನ್ನು ಅಂತಿಮವಾಗಿ ಆ ಮಾತಿಲ್ಲದ ವಲಯದಲ್ಲಿ ಬಿಡುತ್ತದೆ ಈಗ ನಾವು ಸಬಾಲ್ಟರ್ನ್ ಪರವಾಗಿ ಮಾತನಾಡಲು ಸಾಧ್ಯವಿಲ್ಲ ನಾವು ನಿಜವಾಗಿಯೂ ಸಬಾಲ್ಟರ್ನ್ ಅನ್ನು ಗಣ್ಯರಾಗಿ ಪ್ರತಿನಿಧಿಸಲು ಸಾಧ್ಯವಿಲ್ಲ ಎಂಬ ಸ್ಪಿವಾಕ್ ಅವರ ಈ ವಾದವು ಸ್ವಲ್ಪ ಗೊಂದಲಮಯವಾಗಿದೆ ಆದರೆ ಸತಿ ಆಚರಣೆಯ ಬಗ್ಗೆ ಸ್ಪಿವಾಕ್ ಬರೆಯುವ ಕ್ಯಾನ್ ದಿ ಸಬಾಲ್ಟರ್ನ್ ಸ್ಪೀಕ್ ಎಂಬ ಪ್ರಬಂಧದ ವಿಭಾಗದಲ್ಲಿ ನಾವು ಗಮನಿಸಿದರೆ ಅದು ಸ್ಪಷ್ಟವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಸಬಾಲ್ಟರ್ನ್ ಅನ್ನು ಪ್ರತಿನಿಧಿಸುವ ಗಣ್ಯರ ಪ್ರಯತ್ನದ ಅಪಾಯಗಳನ್ನು ಉದಾಹರಿಸಲು ಸ್ಪಿವಾಕ್ ಸತಿ ಆಚರಣೆಯ ಸುತ್ತಲಿನ ಚರ್ಚೆಯನ್ನು ಉಲ್ಲೇಖಿಸುತ್ತಾರೆ ಇದರಲ್ಲಿ ಮೇಲ್ಜಾತಿಯ ಹಿಂದೂ ವಿಧವೆ ತನ್ನ ಪತಿಯ ಅಂತ್ಯಕ್ರಿಯೆಯ ಚಿತೆಯನ್ನು ಆರೋಹಿಸಿ ತನ್ನ ಜೀವನವನ್ನು ಕೊನೆಗೊಳಿಸುತ್ತಾರೆ ಈಗ ನಾನು ಯಾವಾಗ ಸತಿಯನ್ನು ಒಂದು ಆಚರಣೆ ಎಂದು ಮತ್ತು ಸತಿಯನ್ನು ಹಿಂದೂ ವಿಧವೆಯ ಆಕೃತಿ ಎಂದು ಯಾವಾಗ ಉಲ್ಲೇಖಿಸುತ್ತೇನೆ ಎಂಬುದನ್ನು ಸಂದರ್ಭವು ಸ್ಪಷ್ಟಪಡಿಸುತ್ತದೆ ಆದರೆ ಸತಿ ಎರಡನ್ನೂ ಸೂಚಿಸುತ್ತದೆ ಎಂಬುದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಸಮಕಾಲೀನ ಪ್ರವಚನದಲ್ಲಿ ಇದು ವಿಧವೆಯ ಅತ್ಮಾಹುತಿ ಆಚರಣೆಯನ್ನು ಸೂಚಿಸುತ್ತದೆ ಮತ್ತು ಇದು ವಿಧವೆಯ ಆಕೃತಿಯನ್ನು ಸೂಚಿಸುತ್ತದೆ ಈಗ ಸ್ಪಿವಾಕ್ ತಮ್ಮ ಪ್ರಬಂಧದಲ್ಲಿ ಸತಿಯ ಬಗ್ಗೆ ಸಾಕಷ್ಟು ಪ್ರವಚನಗಳು ಲಭ್ಯವಿದ್ದರೂ ಸತಿಯ ಆಕೃತಿ ತಮ್ಮ ಗಂಡನ ಅಂತ್ಯಕ್ರಿಯೆಯ ಚಿತೆಯನ್ನು ಆರೋಹಿಸಿ ತಮ್ಮ ಜೀವನವನ್ನು ಕೊನೆಗೊಳಿಸುತ್ತಾರೆ ಹಿಂದೂ ವಿಧವೆಯ ಆಕೃತಿ ಸಬಾಲ್ಟರ್ನ್ನ ಒಂದು ವಿಶಿಷ್ಟ ಉದಾಹರಣೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಇದಕ್ಕೆ ಕಾರಣ ವಿವಿಧ ಗಣ್ಯ ಗುಂಪುಗಳು ಸತಿ ಕುರಿತು ಮಾತಾಡುತ್ತಾರೆ ಅವರು ಸತಿ ಪದ್ಧತಿಯನ್ನು ಅನುಕರಿಸುವ ಮಹಿಳೆಯರ ಪರವಾಗಿ ಮಾತನಾಡುತ್ತೇವೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಅಂತಿಮವಾಗಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಮಾತನಾಡುತ್ತಾರೆ ನಾನು ಕೆಲವು ನಿಮಿಷಗಳ ಮೊದಲು ಹೇಳಿದಂತೆ ಸಬಾಲ್ಟರ್ನ್ಗಾಗಿ ಮಾತನಾಡುವುದು ಕಷ್ಟ ಏಕೆಂದರೆ ನಾವು ಸಬಾಲ್ಟರ್ನ್ ಪರವಾಗಿ ಗಣ್ಯರಾಗಿ ಮಾತನಾಡಲು ಪ್ರಯತ್ನಿಸಿದಾಗ ನಾವು ನಮ್ಮ ಸ್ವಹಿತಾಸಕ್ತಿಯ ಬಗ್ಗೆ ಮತ್ತು ನಮ್ಮ ಸ್ವಂತ ಗುರಿಗಳ ಬಗ್ಗೆ ಮಾತನಾಡುವುದರಲ್ಲಿ ಕೊನೆಗೊಳಿಸುತ್ತೇವೆ ನಮ್ಮ ಆಸೆಗಳನ್ನು ಸಬಾಲ್ಟರ್ನ್ ಮೇಲೆ ಹೇರಲು ಪ್ರಯತ್ನಿಸುತ್ತೇವೆ ನಾವು ಸಬಾಲ್ಟರ್ನ್ ಅವರ ನಿಜವಾದ ಬಯಕೆ ಎಂದು ಪ್ರಸ್ತುತಪಡಿಸುತ್ತೇವೆ ಮತ್ತು ಸ್ಪಿವಾಕ್ ಪ್ರಕಾರ ಸತಿಗೆ ಸಂಬಂಧಿಸಿದಂತೆ ಅಪಾರ ಪ್ರಮಾಣದ ಪ್ರವಚನ ಲಭ್ಯವಿದೆ ಈ ಎಲ್ಲಾ ಪ್ರವಚನವು ತನ್ನ ಪತಿಯ ಅಂತ್ಯಕ್ರಿಯೆಯ ಚಿತೆಯ ಮೇಲೆ ತಮ್ಮ ಜೀವ ಕಳೆದುಕೊಳ್ಳುವ ವಿಧವೆಯ ಧ್ವನಿಯೆಂದು ಹೇಳಿಕೊಳ್ಳುತ್ತವೆ ಆದರೆ ಸ್ಪಿವಾಕ್ ಅವರ ವಾದವೆಂದರೆ ಈ ಧ್ವನಿಯ ಹೊರತಾಗಿಯೂ ಸತಿಯ ಬಗ್ಗೆ ಯಾವುದೇ ಗಣ್ಯರ ಪ್ರವಚನಗಳು ವಾಸ್ತವವಾಗಿ ವಿಧವೆಯ ನಿಜ ದ್ವನಿಯನ್ನು ಹೋರತರಲಾಗಿಲ್ಲ ಈಗ ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಮ್ಮ ವಿಚಾರಣೆಯನ್ನು 1829 ರಿಂದ ಪ್ರಾರಂಭಿಸೋಣ ಏಕೆಂದರೆ ಬ್ರಿಟಿಷ್ ಭಾರತದ ಅಂದಿನ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಇದು ಮತ್ತು ಕಾಯ್ದೆ ಯಾವುದು ಒಳ್ಳೆಯದು ಬ್ರಿಟಿಷ್ ವ್ಯಾಪ್ತಿಯಲ್ಲಿ ಭಾರತೀಯ ಭೂಪ್ರದೇಶದಲ್ಲಿ ಸತಿ ಕಾಯ್ದೆ ಜಾರಿಗೆ ತರಲಾಯಿತು ನಂತರ ಈ ಕಾನೂನನ್ನು ರಾಜ ಸಂಸ್ಥಾನಗಳಿಗೆ ವಿಸ್ತರಿಸಲಾಯಿತು ಮತ್ತು ಜಾರಿಗೆ ತರಲಾಯಿತು ಈಗ ಈ ಕಾಯ್ದೆ ಅಥವಾ ಈ ಕಾಯಿದೆಯನ್ನು ರಚಿಸಿದ ಶಾಸಕಾಂಗ ದಾಖಲೆಯನ್ನು 19 ನೇ ಶತಮಾನದ ವಸಾಹತುಶಾಹಿ ಪ್ರವಚನದ ಭಾಗವಾಗಿ ಓದಬಹುದು ಇದು ಸತಿ ಪದ್ಧತಿಯನ್ನು ಕ್ರೂರ ಮತ್ತು ಅನಾಗರಿಕ ಪದ್ಧತಿಯೆಂದು ನಿರೂಪಿಸುತ್ತದೆ ಇದರಲ್ಲಿ ಹಿಂದೂ ಪುರುಷರು ಹಿಂದೂ ವಿಧವೆಯರನ್ನು ಬಲವಂತವಾಗಿ ತಮ್ಮ ಪತಿಯ ಅಂತ್ಯಕ್ರಿಯೆಯ ಚಿತೆಯನ್ನು ಆರೋಹಿಸಿ ಶಿಕ್ಷಿಸಿದರು ಈ ವಸಾಹತುಶಾಹಿ ಪ್ರವಚನದಲ್ಲಿ ಸತಿಯ ಹಕ್ಕು ಹಿಂದೂ ಪಿತೃಪ್ರಭುತ್ವದಿಂದ ಮಂಜೂರಾದ ಕೊಲೆಗಿಂತ ಕಡಿಮೆಯಿಲ್ಲ ಆದ್ದರಿಂದ ಈ ರೀತಿಯ ಆಚರಣೆಯಾದ ಸತಿ ಪದ್ಧತಿಯನ್ನು ವಸಾಹತುಗಾರರು ನಿಷೇಧಿಸಿದರು ಅವರು ಸತಿಯನ್ನು ಒಂದು ಕೊಲೆಗಿಂತ ಕಡಿಮೆ ಎಂದು ಭಾವಿಸಲಿಲ್ಲ ಹಿಂದೂ ಪಿತೃಪ್ರಧಾನ ಸಮಾಜವು ಅನುಮೋದಿಸಿದ ಕೊಲೆ ಎಂದು ಪರಿಗಣಿಸಿದರು ಈ ವಸಾಹತುಶಾಹಿ ಪ್ರವಚನದಲ್ಲಿ ಬೆಂಕಿಯನ್ನು ಆರೋಹಿಸುವ ಹಿಂದೂ ವಿಧವೆಯನ್ನು ಹಿಂದೂ ಪುರುಷರ ಹಿಂಸಾನಂದ ಬಯಕೆಯ ಅಸಹಾಯಕ ಬಲಿಪಶು ಮತ್ತು ದುರ್ಬಲ ಲಿಂಗವನ್ನು ಶಿಕ್ಷಿಸುವ ಮತ್ತು ಹಿಂಸಿಸುವ ಮನಸ್ಥಿತಿ ಎಂದು ಪ್ರಸ್ತುತಪಡಿಸಲಾಗಿದೆ ವಸಾಹತುಶಾಹಿ ಸರ್ಕಾರವು ವಿಧವೆಯ ತ್ಯಾಗದ ಈ ಆಚರಣೆಯನ್ನು ನಿಷೇಧಿಸುವ ಕಾನೂನು ಅಂಗೀಕರಿಸಿದೆ ಆದ್ದರಿಂದ ಹಿಂದೂ ಪುರುಷ ಆಕ್ರಮಣಶೀಲತೆಯ ವಿರುದ್ಧ ತಮ್ಮ ಬಯಕೆಯನ್ನು ವ್ಯಕ್ತಪಡಿಸಲು ಅಥವಾ ತಮ್ಮ ಅಧಿಕಾರವನ್ನು ಪ್ರತಿಪಾದಿಸಲು ಸಾಧ್ಯವಾಗದ ಸಬಾಲ್ಟರ್ನ್ ಹಿಂದೂ ವಿಧವೆಯ ಪರವಾಗಿ ಮಾತನಾಡಲು ಬ್ರಿಟಿಷ್ ವಸಾಹತುಶಾಹಿಯ ಪ್ರಯತ್ನವಾಗಿದೆ ಈಗ ಸ್ಪಿವಾಕ್ ಪ್ರಕಾರ ವಸಾಹತುಶಾಹಿ ಪ್ರವಚನವು ಸತಿಯ ಈ ಸಂಪೂರ್ಣ ಆಚರಣೆಯನ್ನು ನಿಷೇಧಿಸಿತು ಮತ್ತು ಅವರು ಇದನ್ನು ಬಿಳಿ ಮನುಷ್ಯ ಕಂದು ಮಹಿಳೆಯರನ್ನು ಕಂದು ಪುರುಷರಿಂದ ಉಳಿಸುವ ಒಂದು ಪ್ರಕರಣವೆಂದು" ಹೇಳಿದ್ದಾರೆ ಮತ್ತು ಇಲ್ಲಿ ನನ್ನ ಪ್ರಕಾರ ಇದು ಮತ್ತೆ ಒಂದು ರಹಸ್ಯ ಹೇಳಿಕೆಯಾಗಿದೆ ಇದು ಸ್ಪಿವಾಕ್ರ ಮಾದರಿಯಾಗಿದೆ ಬಿಳಿ ಮನುಷ್ಯ ಕಂದು ಮಹಿಳೆಯರನ್ನು ಕಂದು ಪುರುಷರಿಂದ ಉಳಿಸುತ್ತಾನೆ ಸಹಜವಾಗಿ ಇದು ಕಂದು ಮಹಿಳೆಯರನ್ನು ಉಳಿಸಲು ಬಿಳಿ ವಸಾಹತುಶಾಹಿ ಮಾಡಿದ ಸ್ಪಷ್ಟ ಪ್ರಯತ್ನವನ್ನು ಸೂಚಿಸುತ್ತದೆ ಆದಾಗ್ಯೂ ಸತಿ ನಿಷೇಧವನ್ನು ವಸಾಹತುಶಾಹಿ ಪ್ರವಚನವು ಶಕ್ತಿಹೀನ ಹಿಂದೂ ವಿಧವೆಗೆ ಧ್ವನಿಯನ್ನು ಒದಗಿಸುವ ಪ್ರಯತ್ನ ಎಂದು ವಾದಿಸಲು ಪ್ರಯತ್ನಿಸಿದರೂ ಈ ಶಾಸಕಾಂಗ ಕಾಯ್ದೆಯ ಹಿಂದಿನ ಉದ್ದೇಶ ಬೇರೆಯಾಗಿತ್ತು ಒಳ್ಳೆಯದು ಸ್ಪಿವಾಕ್ ಪ್ರಕಾರ ಸತಿಯ ಪದ್ಧತಿಯನ್ನು ಅನಾಗರಿಕ ಅಭ್ಯಾಸವಾಗಿ ಚಿತ್ರಿಸುವ ಮೂಲಕ ವಸಾಹತುಶಾಹಿಗಳು ವಸಾಹತುಶಾಹಿ ಆಡಳಿತವನ್ನು ನಾಗರಿಕತೆಯ ಮಿಷನ್ ಎಂದು ಸಮರ್ಥಿಸಿದರು ಏಕೆಂದರೆ ಕಂದು ಮಹಿಳೆಯರಿಗೆ ಕಂದು ಪುರುಷರ ಘೋರ ಆಚರಣೆಗಳಿಂದ ರಕ್ಷಣೆ ಬೇಕಾಗುತ್ತದೆ ಎಂಬ ಅಂಶವನ್ನು ಮುಂದಿಟ್ಟು ಬಿಳಿ ವಸಾಹತುಗಾರರ ಆಡಳಿತವನ್ನು ನಾಗರಿಕತೆಯ ಮಿಷನ್ ಎಂದು ಸಮರ್ಥಿಸಿದರು ವಿಶೇಷವಾಗಿ ಹಿಂದೂ ಸಮಾಜವನ್ನು ಮತ್ತು ಭಾರತೀಯ ಸಮಾಜವನ್ನು ಹೆಚ್ಚಾಗಿ ಪೀಡಿಸಿದ ಕ್ರೂರ ಮತ್ತು ಘೋರ ಆಚರಣೆಗಳನ್ನು ಬೇರು ಸಮೇತ ಕಿತ್ತುಹಾಕಲು ವಸಾಹತುಶಾಹಿ ಆಡಳಿತದ ಅವಶ್ಯಕತೆ ಇದೆ ಎಂದು ವಾದಿಸಿದರು ಆದ್ದರಿಂದ ಇಲ್ಲಿ ವಾದವೆಂದರೆ ವಸಾಹತುಶಾಹಿ ಸತಿ ಪದ್ದತಿಯನ್ನು ನಿಷೇಧಿಸುವ ಮೂಲಕ ಹಿಂದೂ ಮಹಿಳೆಗೆ ಧ್ವನಿ ನೀಡಿರುವುದಾಗಿ ಹೇಳಿಕೊಂಡರೂ ಇದು ಸತಿ ಪದ್ದತಿಯನ್ನು ನಿಷೇಧಿಸುವ ಹಿಂದಿನ ಉದ್ದೇಶವಲ್ಲ ಸತಿಯ ಆಚರಣೆಯನ್ನು ಅನಾಗರಿಕ ಅಭ್ಯಾಸವಾಗಿ ಖಂಡಿಸಬೇಕಾದ ಒಂದು ಅಭ್ಯಾಸವಾಗಿ ಆಧುನಿಕ ಸಮಾಜದಲ್ಲಿ ಸ್ಥಾನವಿಲ್ಲದಿರುವಂತೆ ಚಿತ್ರಿಸುವುದು ಇದರ ಉದ್ದೇಶವಾಗಿತ್ತು ವಸಾಹತುಶಾಹಿಯನ್ನು ನಾಗರಿಕತೆಯ ಮಿಷನ್ ಎಂದು ಪ್ರಸ್ತುತಪಡಿಸಿತು ಅಂತಹ ಸಮಾಜದಲ್ಲಿ ಅನಾಗರಿಕ ಪದ್ಧತಿ ಸತಿ ಅಥವಾ ಸತಿಯಂತಹ ಅನಾಗರಿಕ ಪದ್ಧತಿಗಳನ್ನು ಬೇರು ಸಮೇತ ಕಿತ್ತುಹಾಕಲು ವಸಾಹತುಶಾಹಿ ಆಡಳಿತದ ನಾಗರಿಕತೆಯ ಮಿಷನ್ ಅವಶ್ಯಕತೆ ಇದೆ ಎಂದು ವಾದಿಸಿದರು ಆದ್ದರಿಂದ ವಸಾಹತುಶಾಹಿ ಪ್ರವಚನವು ಸತಿಯ ಧ್ವನಿಯೆಂದು ಹೇಳಿಕೊಂಡರೂ ಸ್ಪಿವಾಕ್ ಅವರು ವಸಾಹತುಶಾಹಿಯ ಧ್ವನಿಯೆಂದು ಬಹಿರಂಗಪಡಿಸಿದ್ದಾರೆ ಇದು ಹಿಂದೂ ವಿಧವೆಯ ಆಸೆ ಮತ್ತು ಹಿತಾಸಕ್ತಿಯ ಧ್ವನಿಯಲ್ಲ ಆದರೆ ಆಸೆ ಮತ್ತು ಹಿತಾಸಕ್ತಿಗಳಿಂದ ತಿಳಿಸಲ್ಪಟ್ಟಿದೆ ಬ್ರಿಟಿಷ್ ವಸಾಹತುಶಾಹಿಯ ಆಸೆ ಮತ್ತು ಹಿತಾಸಕ್ತಿಯನ್ನು ಸಮರ್ಥಿಸುವ ಧ್ವನಿ ಭಾರತದಲ್ಲಿನ ವಸಾಹತುಶಾಹಿ ಆಡಳಿತವನ್ನು ಭಾರತವನ್ನು ನಾಗರಿಕೀಕರಣ ಮಾಡುವ ಉದ್ದೇಶ ಹೊಂದಿದೆ ಎಂದು ಸಮರ್ಥಿಸುವ ಧ್ವನಿ ಆದ್ದರಿಂದ ಸತಿ ಪದ್ಧತಿ ಇರುವುದರಿಂದ ನೀವು ಸುಸಂಸ್ಕೃತರಲ್ಲ ಏಕೆಂದರೆ ನಿಮ್ಮ ಮಹಿಳೆಯರನ್ನು ಸುಟ್ಟುಹಾಕುತ್ತೀರಿ ನೀವು ವಸಾಹತುಶಾಹಿ ಆಳ್ವಿಕೆಯಲ್ಲಿರಬೇಕು ಎಂಬುದು ಬ್ರಿಟಿಷ್ ರ ವಾದ ಆದ್ದರಿಂದ ನಿಮ್ಮ ಮಹಿಳೆಗೆ ನಿಮ್ಮ ಅನಾಗರಿಕತೆಯಿಂದ ರಕ್ಷಣೆ ಬೇಕು ನೀವು ಉತ್ತಮ ನಾಗರಿಕರಾಗಿಲ್ಲ ನಿಮ್ಮ ಮಹಿಳೆಯರನ್ನು ನೋಡಿಕೊಳ್ಳಲು ನೀವು ಸಾಕಷ್ಟು ಪ್ರಬುದ್ಧರಾಗಿಲ್ಲ ಅದಕ್ಕಾಗಿಯೇ ನಿಮಗೆ ಬ್ರಿಟಿಷ್ ಅಧಿಪತಿ ಬ್ರಿಟಿಷ್ ಅಧಿಪತಿಯ ರಕ್ಷಣೆ ಬ್ರಿಟಿಷ್ ಅಧಿಪತಿಯ ನಾಗರಿಕ ಪ್ರಭಾವದ ಅಗತ್ಯವಿದೆ ಎಂಬುದು ಬ್ರಿಟಿಷ್ ರ ವಾದ ಈಗ ಸ್ಪಿವಾಕ್ ಅವರ "ಕ್ಯಾನ್ ದಿ ಸಬಾಲ್ಟರ್ನ್ ಸ್ಪೀಕ್Can the Subaltern Speak" ಎಂಬ ಪ್ರಬಂಧವನ್ನು ನೀವು ಓದಿದರೆ ಸತಿಯ ಆಚರಣೆಯನ್ನು ನಿಷೇಧಿಸುವಲ್ಲಿ ವಸಾಹತುಶಾಹಿ ಹಸ್ತಕ್ಷೇಪವನ್ನು ವಿರೋಧಿಸಿದ ಸ್ಥಳೀಯ ಹಿಂದೂ ಪುರುಷರ ಬಗ್ಗೆ ಸ್ಪಿವಾಕ್ ಕೂಡ ಇದೇ ರೀತಿಯ ವಾದವನ್ನು ಮಾಡುತ್ತಾರೆ ಮತ್ತು ಅವರು ಕೂಡ ಹಿಂದೂ ವಿಧವೆ ಪರವಾಗಿ ಮಾತನಾಡುವವರು ಎಂದು ಹೇಳಿಕೊಂಡರು ಆದ್ದರಿಂದ ವಸಾಹತುಶಾಹಿ ದೃಷ್ಟಿಕೋನಕ್ಕೆ ವಿರುದ್ಧವಾಗಿ ಈ ಹಿಂದೂ ಸ್ಥಳೀಯರು ಉದಾಹರಣೆಗೆ ಆನಂದ ಕುಮಾರಸ್ವಾಮಿ ರವೀಂದ್ರನಾಥ ಟ್ಯಾಗೋರ್ರಂತಹವರು ಸತಿ ಪದ್ಧತಿ ಹಿಂದೂ ಪುರುಷರ ಕ್ರೂರತ್ವದ ಪ್ರತೀಕವಲ್ಲ ಬದಲಿಗೆ ಮಹಿಳೆಯರು ತಮ್ಮ ಪತಿಯ ಚಿತೆಯನ್ನು ತಮ್ಮ ಸ್ವಂತ ಬಯಕೆಯಿಂದ ಆರೋಹಿಸುತಿದ್ದರು ಎಂದು ವಾದಿಸಿದರು ಈ ವ್ಯತಿರಿಕ್ತ ಪ್ರವಚನದ ಹೊರತಾಗಿಯೂ ಸ್ಪಿವಾಕ್ ವಾದಿಸಿದ್ದು ಈ ಪ್ರವಚನವು ವಸಾಹತುಶಾಹಿ ಪ್ರವಚನಕ್ಕೆ ವಿರುದ್ಧವಾಗಿದೆ ಅದು ಸತಿಯನ್ನು ಒಂದು ರೀತಿಯ ದುಃಖಕರ ಪದ್ಧತಿ ಎಂದು ತೋರಿಸುತ್ತದೆ ಇದು ಹಿಂದೂ ಪುರುಷರ ವಿಧವೆಯರ ಕುರಿತಾದ ಕ್ರೂರ ಆಚರಣೆ ಎಂದು ವ್ಯಕ್ತಪಡಿಸಿದರು ಆದರೆ ಸ್ಪಿವಾಕ್ ಪ್ರಕಾರ ವ್ಯತಿರಿಕ್ತ ಪ್ರವಚನದ ಹೊರತಾಗಿಯೂ ಪ್ರತಿ ಪ್ರವಚನದ ಹೊರತಾಗಿಯೂ ಈ ಹಿಂದೂ ಸ್ಥಳೀಯರ ವಾದವೂ ವಸಾಹತುಶಾಹಿ ಪ್ರವಚನದಂತೆಯೇ ವಿಧವೆಯ ಧ್ವನಿಯನ್ನು ಕೇಳಲು ನಮಗೆ ಸಹಾಯ ಮಾಡುವುದಿಲ್ಲ ಈ ಹಿಂದೂ ಸ್ಥಳೀಯರ ಪ್ರವಚನದಲ್ಲಿ ವಿಧವೆಯರ ಧ್ವನಿಯನ್ನು ನಿಗ್ರಹಿಸುವ ಹಲವು ಮಾರ್ಗಗಳ ಬಗ್ಗೆ ಸ್ಪಿವಾಕ್ ಗಮನಸೆಳೆದಿದ್ದಾರೆ ಆದರೆ ಈಗ ಹೆಚ್ಚಿನ ವಿವರಗಳಿಗೆ ಹೋಗಲು ನಮಗೆ ಸಮಯವಿಲ್ಲ ಆದಾಗ್ಯೂ ಸ್ಪಿವಾಕ್ ಮಾಡುತ್ತಿರುವ ದೊಡ್ಡ ಅಂಶವನ್ನು ನಾವು ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದದ್ದು ಮತ್ತು ದೊಡ್ಡ ಸಂಗತಿಯೆಂದರೆ ಧ್ವನಿಯಿಲ್ಲದ ಸಬಾಲ್ಟರ್ನ್ಗಾಗಿ ಮಾತನಾಡುವ ಯಾವುದೇ ಪ್ರಯತ್ನವು ಆಗಾಗ್ಗೆ ಪ್ರವಚನಗಳ ರಚನೆಯಲ್ಲಿ ಕೊನೆಗೊಳ್ಳುತ್ತದೆ ಇದು ಸಬಾಲ್ಟರ್ನ್ಗಿಂತ ಹೆಚ್ಚಾಗಿ ಗಣ್ಯರ ಆಸೆಗಳನ್ನು ಮತ್ತು ಹಿತಾಸಕ್ತಿಗಳನ್ನು ಒತ್ತಿಹೇಳುತ್ತದೆ ಸತಿಯ ಬಗ್ಗೆ ವಸಾಹತುಶಾಹಿ ಮತ್ತು ಸ್ಥಳೀಯರುಗಳ ಪ್ರವಚನದಂತೆಯೇ ವಸಾಹತುಶಾಹಿಗಳು ಮತ್ತು ಹಿಂದೂ ಪುರುಷರ ಆಸೆಗಳನ್ನು ಮತ್ತು ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುತ್ತದೆ ಆದರೆ ವಿಧವೆಯರ ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುವುದಿಲ್ಲ ಆದರೆ ಈಗ ನಾವು ಪ್ರಶ್ನೆಗೆ ಬಂದಿದ್ದೇವೆ ಮುಂದಿನ ದಾರಿ ಯಾವುದು ನಾವು ನಿಜವಾಗಿಯೂ ಸಬಾಲ್ಟರ್ನ್ ಗಾಗಿ ಮಾತನಾಡಲು ಸಾಧ್ಯವಾಗದಿದ್ದರೆ ನಾವು ನಿಜವಾಗಿಯೂ ಸಬಾಲ್ಟರ್ನ್ ಅನ್ನು ಪ್ರತಿನಿಧಿಸಲು ಸಾಧ್ಯವಾಗದಿದ್ದರೆ ಏಕೆಂದರೆ ಸಬಾಲ್ಟರ್ನಗಾಗಿ ಮಾತನಾಡುವುದು ಆಗಾಗ್ಗೆ ನಾವು ಮಾತನಾಡುವ ಪ್ರವಚನಗಳ ರಚನೆಯಲ್ಲಿ ಕೊನೆಗೊಳ್ಳುತ್ತದೆ ಮುಂದಿನ ದಾರಿ ಏನು ನೈತಿಕ ವ್ಯಕ್ತಿಗಳಾದ ನಾವು ವಿಕಲಚೇತನರ ಮತ್ತು ಧ್ವನಿಯಿಲ್ಲದ ಸಬಾಲ್ಟರ್ನ್ ಪರಿಸ್ಥಿತಿಯನ್ನು ಪರಿಹರಿಸಲು ಏನು ಮಾಡಬೇಕು ಸ್ಪಿವಾಕ್ ಪ್ರಕಾರ ನಾವು ನಿಜವಾಗಿಯೂ ಸಬಾಲ್ಟರ್ನಗಾಗಿ ಮಾತನಾಡಲು ಸಾಧ್ಯವಿಲ್ಲವಾದ್ದರಿಂದ ಹೆಚ್ಚು ನೈತಿಕ ಕ್ರಮವೆಂದರೆ ಸಬಾಲ್ಟರ್ನ್ ತನಗಾಗಿ ಮಾತನಾಡಲು ಅನುವು ಮಾಡಿಕೊಡುವ ಪರಿಸ್ಥಿತಿಗಳನ್ನು ಸೃಷ್ಟಿಸುವುದು ಮತ್ತು ಆ ಮೂಲಕ ಸಬಾಲ್ಟರ್ನಿಟಿಯ ನಿರುತ್ಸಾಹದ ಸ್ಥಾನದಿಂದ ಹೊರತರುವುದು ಮತ್ತು ನಾನು ಇದನ್ನು ಪುನರಾವರ್ತಿಸುತ್ತೇನೆ ಸ್ಪಿವಾಕ್ ಪ್ರಕಾರ ನಾವು ನಿಜವಾಗಿಯೂ ಸಬಾಲ್ಟರ್ನ್ ಪರವಾಗಿ ಮಾತನಾಡಲು ಸಾಧ್ಯವಿಲ್ಲವಾದ್ದರಿಂದ ನಾವು ನಿಜವಾಗಿಯೂ ಸಬಾಲ್ಟರ್ನ್ ಅನ್ನು ಪ್ರತಿನಿಧಿಸಲು ಸಾಧ್ಯವಿಲ್ಲದ ಕಾರಣ ನಮ್ಮ ನೈತಿಕ ನಡೆ ಸಬಾಲ್ಟರ್ನಗೆ ಅನುವು ಮಾಡಿಕೊಡುವ ಪರಿಸ್ಥಿತಿಗಳನ್ನು ಸೃಷ್ಟಿಸುವುದು ಆಗಿರಬೇಕು ಇದರಿಂದಾಗಿ ಅವರು ಮಾತನಾಡಲು ಅಧಿಕಾರ ಹೊಂದಬಹುದು ಅದನ್ನು ಮಾಡುವ ಮೂಲಕ ಅವರು ಸಬಾಲ್ಟರ್ನಿಟಿಯ ನಿರುಪಯುಕ್ತ ಸ್ಥಾನದಿಂದ ಹೊರಬರಬಹುದು ಮತ್ತು ನಿಜವಾಗಿಯೂ ಸಬಾಲ್ಟರ್ನ್ಗೆ ಅನುವು ಮಾಡಿಕೊಡುವ ಸನ್ನಿವೇಶಗಳನ್ನು ಸೃಷ್ಟಿಸುವ ಬೆಳಕಿನಲ್ಲಿ ಪಶ್ಚಿಮ ಬಂಗಾಳದ ಹಳ್ಳಿಗಳಲ್ಲಿನ ಭೂಹೀನ ಅನಕ್ಷರಸ್ಥ ಜನರ ಮಧ್ಯ ಶಿಕ್ಷಕಿಯಾಗಿ ಸ್ಪಿವಾಕ್ ಅವರ ಕೆಲಸವನ್ನು ನಾವು ಓದಬೇಕು ಅಲ್ಲಿ ಶಿಕ್ಷಕಿಯಾಗಿ ಸ್ಪಿವಾಕ್ ಪಾತ್ರವು ಮುಖ್ಯವಾಗಿ ಸಬಾಲ್ಟರ್ನ್ ತನ್ನ ಧ್ವನಿಯನ್ನು ಕಂಡುಕೊಳ್ಳುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸುವ ಪಾತ್ರವಾಗಿದೆ ಆದರೆ ಸ್ಪಿವಾಕ್ಗೆ ಸಬಾಲ್ಟರ್ನ್ ಮಾತನಾಡಲು ಅನುವು ಮಾಡಿಕೊಡುವ ಸಂದರ್ಭಗಳನ್ನು ಸೃಷ್ಟಿಸುವ ಈ ಕ್ರಿಯೆ ಕೂಡ ನಂತರ ಬರುತ್ತದೆ ಸ್ಪಿವಾಕ್ ಪ್ರಕಾರ ಮತ್ತೊಂದು ಹಂತವು ಈ ಹಂತಕ್ಕೆ ಮುಂಚಿತವಾಗಿರಬೇಕು ಮತ್ತು ಮೊದಲ ಹೆಜ್ಜೆ ಸಬಾಲ್ಟರ್ನ್ನಿಂದ ಕಲಿಯಲು ಪ್ರಯತ್ನಿಸುವುದು ಮತ್ತು ಅವನ ಅಗತ್ಯತೆಗಳಿಗೆ ಮತ್ತು ಅವನ ಆಸೆಗಳಿಗೆ ನಮ್ಮನ್ನು ಸಂವೇದನಾಶೀಲಗೊಳಿಸುವುದು ಸಬಾಲ್ಟರ್ನ್ನಿಂದ ಕಲಿಯುವ ಪ್ರಕ್ರಿಯೆಯು ನಮಗೆ ಅನುವು ಮಾಡಿಕೊಡುವ ಸನ್ನಿವೇಶಗಳನ್ನು ಸೃಷ್ಟಿಸಲು ಅನುವು ಮಾಡಿಕೊಡುತ್ತದೆ ಅವನು ಹೊರಗೆ ಬಂದು ತಾನೇ ಮಾತನಾಡಲು ಕಷ್ಟದ ಪ್ರಕ್ರಿಯೆ ಏಕೆಂದರೆ ನೀವು ನೆನಪಿಸಿಕೊಂಡರೆ ನಾವು ಸಬಾಲ್ಟರ್ನ್ ಮಾತನಾಡಲು ಸಾಧ್ಯವಾಗದ ಸ್ಥಾನದಿಂದ ಪ್ರಾರಂಭಿಸುತ್ತಿದ್ದೇವೆ ಆದ್ದರಿಂದ ಮಾತನಾಡಲು ಸಾಧ್ಯವಾಗದವರಿಂದ ಕಲಿಯಲು ಪ್ರಯತ್ನಿಸುವುದು ಕಷ್ಟದ ಕೆಲಸ ಮತ್ತು ಇಲ್ಲಿ ಮತ್ತೊಮ್ಮೆ ನಾವು ಸ್ಪಿವಾಕ್ ಅವರ ಅಂತರಾರ್ಥದ ಆದರೆ ಶಕ್ತಿಯುತವಾದ ಹೇಳಿಕೆಗಳಲ್ಲಿ ಒಂದನ್ನು ನೋಡುತ್ತೇವೆ ನಾವು ಸಬಾಲ್ಟರ್ನ್ನಿಂದ ಕಲಿಯಲು ಕಲಿಯಬೇಕು ಈಗ ಸಬಾಲ್ಟರ್ನ್ನಿಂದ ಕಲಿಯಲು ಕಲಿಯಿರಿ ಎಂಬ ಈ ನುಡಿಗಟ್ಟಿನ ಅರ್ಥವೇನೆಂದರೆ ಸಬಾಲ್ಟರ್ನ್ನಿಂದ ಕಲಿಯುವ ಬಯಕೆಯು ನಾವು ಸ್ವಯಂಚಾಲಿತವಾಗಿ ಮತ್ತು ಸುಲಭವಾಗಿ ಸಬಾಲ್ಟರ್ನ್ನಿಂದ ಕಲಿಯಲು ಪ್ರಾರಂಭಿಸಬಹುದು ಎಂದಲ್ಲ ನಾನು ಹೇಳಿದಂತೆ ಬಹಳ ಸಮಯದವರೆಗೆ ತಮಗಾಗಿ ಮಾತನಾಡುವ ಹಕ್ಕನ್ನು ನಿರಾಕರಿಸಲ್ಪಟ್ಟ ವ್ಯಕ್ತಿಗಳಿಂದ ಕಲಿಯುವುದು ಸುಲಭದ ಕೆಲಸವಲ್ಲ ಆದ್ದರಿಂದ ನಾವು ಅವರಿಂದ ಕಲಿಯಬೇಕು ಆದ್ದರಿಂದ ಮೊದಲ ಹಂತವು ಸಬಾಲ್ಟರ್ನ್ನಿಂದ ಕಲಿಯುತ್ತಿಲ್ಲ ಮೊದಲ ಹಂತವೆಂದರೆ ನೀವು ಸಬಾಲ್ಟರ್ನ್ನಿಂದ ಕಲಿಯಲು ಬಯಸಿದರೆ ಅಲ್ಲಿರುವ ತೊಂದರೆಗಳ ಮೂಲಕ ಯೋಚಿಸುವುದು ಆದ್ದರಿಂದ ಸಬಾಲ್ಟರ್ನ್ನಿಂದ ಹೇಗೆ ಕಲಿಯಬೇಕೆಂದು ಕಲಿಯುವುದು ಮೊದಲ ಹಂತವಾಗಿದೆ ಈಗ ನೀವು ಕಲಿಯುವವರಂತೆ ಕೇಳುಗರಾಗಿ ಸಬಾಲ್ಟರ್ನ್ ಅನ್ನು ಎದುರಿಸಿದಾಗ ಮಾತ್ರ ನಾವು ಮಾತನಾಡಲು ಸಬಾಲ್ಟರ್ನ್ ಅನ್ನು ಸಶಕ್ತಗೊಳಿಸಬಹುದು ಮತ್ತು ಸ್ಪಿವಾಕ್ ಪ್ರಕಾರ ಇದು ನಮ್ಮ ಏಕೈಕ ನೈತಿಕ ನಡೆ ಈಗ ಸಾಹಿತ್ಯ ಗ್ರಂಥಗಳ ಮೂಲಕ ಸ್ಪಿವಾಕ್ ಅವರ ಸಬಾಲ್ಟರ್ನ್ ಸಿದ್ಧಾಂತವನ್ನು ಅನ್ವೇಷಿಸಲು ನಾನು ಈಗ ಮಹಾಸ್ವೇತಾ ದೇವಿ ಅವರ ಸಣ್ಣ ಕಥೆಯತ್ತ ತಿರುಗುತ್ತೇನೆ ನಾವು ಓದಲು ಹೊರಟಿರುವ ಕಥೆಯು ಮಹಾಸ್ವೇತಾ ದೇವಿ ಅವರ ಮೂರು ಕಥೆಗಳಲ್ಲಿ ಒಂದಾಗಿದೆ ಅದು ಇಮ್ಯಾಜಿನರಿ ಮ್ಯಾಪ್ಸ್ ಎಂಬ ಪುಸ್ತಕದಲ್ಲಿದೆ ಮತ್ತು ಈ ಪುಸ್ತಕವು ಮೂರು ಅನುವಾದಿತ ಕಥೆಗಳನ್ನು ಒಳಗೊಂಡಿದೆ ಮತ್ತು ಈ ಎಲ್ಲಾ ಮೂರು ಕಥೆಗಳನ್ನು ಸ್ವತಃ ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್ ಅನುವಾದಿಸಿದ್ದಾರೆ ಮತ್ತು ನಾವು ಮುಂದಿನ ಉಪನ್ಯಾಸದಲ್ಲಿ ಕೇಂದ್ರೀಕರಿಸುವ ಕಥೆ ಪ್ಟೆರೋಡಾಕ್ಟೈಲ್ ಪುರಾನ್ ಸಹಯ್ ಮತ್ತು ಪಿರ್ತಾPterodactyl Puran Sahay and Pirtha ಎಂಬ ಶೀರ್ಷಿಕೆಯನ್ನು ಹೊಂದಿದೆ ಆದರೆ ನಾವು ಕಥೆಗೆ ಹೋಗುವ ಮೊದಲು ಮಹಾಸ್ವೇತಾ ದೇವಿ ಅವರ ಬಗ್ಗೆ ನಿಮಗೆ ಪರಿಚಯಿಸುತ್ತೇನೆ ಉತ್ತಮ ಗೌರವಾನ್ವಿತ ಲೇಖಕಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಮಹಾಸ್ವೇತಾ ದೇವಿ ಅವರು 1926 ರಲ್ಲಿ ಡಾಕಾದಲ್ಲಿ ಜನಿಸಿದರು ಇದು ಈಗ ನಮ್ಮ ನೆರೆಯ ದೇಶ ಬಾಂಗ್ಲಾದೇಶದ ರಾಜಧಾನಿಯಾಗಿದೆ ಉಪಖಂಡದ ವಿಭಜನೆಯ ನಂತರ ಸ್ವಾತಂತ್ರ್ಯದ ಸಮಯದಲ್ಲಿ ದೇವಿ ಅವರು ಡಾಕಾದಿಂದ ಪಶ್ಚಿಮ ಬಂಗಾಳಕ್ಕೆ ತೆರಳಿದರು ಅಲ್ಲಿ ಅವರು ಮೊದಲು ಟಾಗೋರ್ ಅವರ ವಿಶ್ವ ಭಾರತಿ ವಿಶ್ವವಿದ್ಯಾಲಯದಲ್ಲಿ ಮತ್ತು ನಂತರ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ನಲ್ಲಿ ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಅವರು ಕೋಲ್ಕತ್ತಾದ ಕಾಲೇಜಿನಲ್ಲಿ ಶಿಕ್ಷಕರಾಗಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಆದರೆ ನಂತರ ಪತ್ರಿಕೋದ್ಯಮ ಮತ್ತು ಸೃಜನಶೀಲ ಬರವಣಿಗೆಯತ್ತ ಸಾಗಿದರು ಅವರ ವೃತ್ತಿಜೀವನವು ಸಾಮಾಜಿಕ ಕ್ರಿಯಾಶೀಲತೆ ಮತ್ತು ಭಾರತದ ಬುಡಕಟ್ಟು ಜನಾಂಗದವರ ಬಗ್ಗೆ ಬಲವಾದ ಬದ್ಧತೆಯಿಂದ ಗುರುತಿಸಲ್ಪಟ್ಟಿದೆ ದೇವಿ ಅವರು ವಾಸ್ತವವಾಗಿ ಭಾರತದ ಒಟ್ಟು ಜನಸಂಖ್ಯೆಯ 16 ರಷ್ಟನ್ನು ಹೊಂದಿರುವ ಈ ಬುಡಕಟ್ಟು ಜನಸಂಖ್ಯೆಯು ಮುಖ್ಯವಾಹಿನಿಗೆ ಸೇರಿದ ಜನರಿಂದ ದೀರ್ಘಕಾಲ ಸಹಿಸಲಾಗದ ದಬ್ಬಾಳಿಕೆಯನ್ನು ಅನುಭವಿಸಿದೆ ಎಂದು ಹಲವಾರು ಸಂದರ್ಭಗಳಲ್ಲಿ ಗಮನಸೆಳೆದಿದ್ದಾರೆ ಉಪಖಂಡಕ್ಕೆ ಆಗಮಿಸಿದ ಪ್ರತಿ ವಲಸೆಯ ಅಲೆ ಸ್ಥಳೀಯ ಬುಡಕಟ್ಟು ಜನಾಂಗದವರ ಸ್ಥಾನವನ್ನು ಹೆಚ್ಚು ಹೆಚ್ಚು ಅನಿಶ್ಚಿತಗೊಳಿಸಿದೆ ಅವರ ವಾಸಸ್ಥಾನವಾಗಿರುವ ಅರಣ್ಯವನ್ನು ಕ್ರಮೇಣ ಅವರಿಂದ ದೂರವಿಡಲಾಗಿದೆ ಮತ್ತು ಅವರ ಜೀವನ ವಿಧಾನಗಳನ್ನು ಕ್ರೂರವಾಗಿ ಹತ್ತಿಕ್ಕಲಾಗಿದೆ ದೇವಿ ಅವರು ಬುಡಕಟ್ಟು ಜನಸಂಖ್ಯೆಯ ಮೇಲಿನ ಈ ದಬ್ಬಾಳಿಕೆಯನ್ನು ಹಿಂದೂ ಮಹಾಕಾವ್ಯ ರಾಮಾಯಣದ ದಿನಗಳಿಂದ ಗುರುತಿಸುತ್ತಾರೆ ಮತ್ತು ಇಷ್ಟು ಹಿಂದೆಯೇ ಪ್ರಾರಂಭವಾದ ದಬ್ಬಾಳಿಕೆ ಇನ್ನೂ ಕೊನೆಗೊಂಡಿಲ್ಲ ಎಂದು ವಾದಿಸುತ್ತಾರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಬುಡಕಟ್ಟು ಜನಾಂಗದವರಲ್ಲಿ ಅನೇಕರನ್ನು ಅಪರಾಧಿಗಳು ಎಂದು ಬ್ರಾಂಡ್ ಮಾಡಲಾಯಿತು ಮತ್ತು ಕಾಡಿನ ಮೇಲಿನ ಅವರ ಹಕ್ಕುಗಳನ್ನು ಮೊಟಕುಗೊಳಿಸಲಾಯಿತು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿಯೂ ಬುಡಕಟ್ಟು ಜನಾಂಗದವರ ಹಕ್ಕುಗಳ ಕಡಿತ ಮುಂದುವರೆದಿದೆ ಆದ್ದರಿಂದ ನಾವು ಈ ಕೋರ್ಸ್ನಲ್ಲಿ ಚರ್ಚಿಸಿದ ವಸಾಹತುಶಾಹಿ ದಬ್ಬಾಳಿಕೆಯಂತೆಯೇ ಭೀಕರವಾದ ಒಂದು ರೀತಿಯ ದಬ್ಬಾಳಿಕೆಯನ್ನು ನೋಡುತ್ತೇವೆ ಮತ್ತು ದಬ್ಬಾಳಿಕೆಯ ಕಥೆಯಲ್ಲಿ ಬುಡಕಟ್ಟು ಜನಾಂಗದವರು ಸಬಾಲ್ಟರ್ನ್ ಆಗಿ ಹೊರಹೊಮ್ಮುತ್ತಾರೆ ಅವರ ಧ್ವನಿಯನ್ನು ವ್ಯವಸ್ಥಿತವಾಗಿ ತಮಾಷೆ ಮಾಡಲಾಗಿದೆ ಮತ್ತು ಶತಮಾನಗಳಿಂದ ನಿಯಂತ್ರಿಸಲಾಗಿದೆ ಸಾಮಾಜಿಕ ಕಾರ್ಯಕರ್ತರಾಗಿ ಮತ್ತು ಲೇಖಕರಾಗಿ ದೇವಿ ಅವರು ದುರ್ಬಲ ಬುಡಕಟ್ಟು ಜನಾಂಗದವರ ಹಕ್ಕುಗಳಿಗಾಗಿ ನಿಂತಿದ್ದಾರೆ ಮತ್ತು ಲೇಖಕರಾಗಿ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಭಾರತ ಮತ್ತು ವಿದೇಶಗಳಲ್ಲಿ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟಿದ್ದಾರೆ ಮತ್ತು ಅವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪದ್ಮಶ್ರೀ ಮತ್ತು ಪದ್ಮವಿಭೂಷಣ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಈಗ ಈ ಪಠ್ಯದಲ್ಲಿ ನಮ್ಮ ಓದುವಿಕೆಗಾಗಿ ನಾನು ಪ್ಟೆರೋಡಾಕ್ಟೈಲ್ ಕಥೆಯನ್ನು ಆಯ್ಕೆಮಾಡಲು ಒಂದು ಕಾರಣವೆಂದರೆ ದೇವಿ ಅವರು ಸ್ವತಃ ಸ್ಪಿವಾಕ್ ಅವರ ಸಂದರ್ಶನದಲ್ಲಿ ಬುಡಕಟ್ಟು ಜನಾಂಗದವರೊಂದಿಗೆ ಕೆಲಸ ಮಾಡುವಾಗ ಅವರು ಪಡೆದ ಸಂಪೂರ್ಣ ಅನುಭವದ ಸಾರಾಂಶವೆಂದು ಪ್ಟೆರೋಡಾಕ್ಟೈಲ್ ಅನ್ನು ಗುರುತಿಸುತ್ತಾರೆ ಬುಡಕಟ್ಟು ಜನಾಂಗದವರ ಸಂಕಟದ ಬಟ್ಟಿ ಇಳಿಸುವಿಕೆಯೊಂದಿಗೆ ಅವರು ಕಥೆಯನ್ನು ಗುರುತಿಸುತ್ತಾರೆ ಅವರೊಂದಿಗೆ ನಿರಂತರ ಒಡನಾಟದ ಮೂಲಕ ಅವರು ಗ್ರಹಿಸಲು ಕಲಿತರು ದೇವಿಯವರ ಮಾತಿನಲ್ಲಿ ಉಲ್ಲೇಖಿಸುತ್ತೇನೆ "ಎಚ್ಚರಿಕೆಯಿಂದ ಓದಿದರೆ ಪ್ಟೆರೋಡಾಕ್ಟೈಲ್ ಕಥೆ ಬುಡಕಟ್ಟು ಜನಾಂಗದವರ ಪ್ರಪಂಚದಾದ್ಯಂತದ ತುಳಿತಕ್ಕೊಳಗಾದ ಜನರ ಸಂಕಟವನ್ನು ತಿಳಿಸುತ್ತದೆ ಪ್ಟೆರೋಡಾಕ್ಟೈಲ್ ಇಡೀ ಭಾರತದ ಬುಡಕಟ್ಟು ಜಗತ್ತಿಗೆ ಏನು ಮಾಡಲಾಗಿದೆ ಎಂಬುದನ್ನು ತೋರಿಸಲು ಬಯಸಿದೆ " ದೇವಿ ಅವರು ಈ ಕೆಳಗಿನ ಮಾತನ್ನು ಹೇಳುತ್ತಾರೆ ಮತ್ತು ನಾನು ಮತ್ತೆ ಉಲ್ಲೇಖಿಸುತ್ತೇನೆ "ಪ್ರತಿಯೊಂದು ಬುಡಕಟ್ಟು ಜನಾಂಗ ಒಂದು ಭೂಖಂಡದಂತೆ ಆದರೆ ನಾವು ಅವರನ್ನು ತಿಳಿದುಕೊಳ್ಳಲು ಎಂದಿಗೂ ಪ್ರಯತ್ನಿಸಲಿಲ್ಲ ಅವರನ್ನು ಗೌರವಿಸಲು ಎಂದಿಗೂ ಪ್ರಯತ್ನಿಸಲಿಲ್ಲ ಪ್ರತಿಯೊಬ್ಬ ಬುಡಕಟ್ಟು ಜನಾಂಗದವರಿಗೂ ಅದು ನಿಜ ಮತ್ತು ನಾವು ಅವರನ್ನು ನಾಶಪಡಿಸುತ್ತೇವೆ " ಆದ್ದರಿಂದ ಪ್ಟೆರೋಡಾಕ್ಟೈಲ್ ನಿಜವಾಗಿಯೂ ಆಧುನಿಕ ಭಾರತದಲ್ಲಿ ಇಂದಿಗೂ ಅಭಿವೃದ್ಧಿಯ ಹೆಸರಿನಲ್ಲಿ ಮುಂದುವರೆದಿರುವ ವಿನಾಶದ ನಿರೂಪಣೆಯ ಕಥೆ ಆಗಿದೆ ಈ ಜವಾಬ್ದಾರಿ ಇಲ್ಲದ ವಿನಾಶವನ್ನು ನಿಲ್ಲಿಸುವುದು ಮತ್ತು ಬುಡಕಟ್ಟು ಜನಾಂಗದವರನ್ನು ತಲುಪುವುದು ನಮ್ಮ ನೈತಿಕ ಬಾಧ್ಯತೆ ಎಂದು ಹೇಳುತ್ತದೆ ಅಧೀನರ ಪಾತ್ರದಲ್ಲಿಯೂ ಅಲ್ಲ ಅಥವಾ ಮೇಲಧಿಕಾರಿಗಳನ್ನು ಪೋಷಿಸುವ ಪಾತ್ರದಲ್ಲಿಯೂ ಅಲ್ಲ ಆದರೆ ಅನುಭೂತಿ ಕೇಳುಗರು ಮತ್ತು ಕಲಿಯುವವರಂತೆ ಬುಡಕಟ್ಟು ಜನಾಂಗದವರನ್ನು ತಲುಪಬೇಕು ದೇವಿ ಅವರನ್ನು ಮತ್ತೊಮ್ಮೆ ಉಲ್ಲೇಖಿಸಲು ಅಭಿವೃದ್ಧಿಯನ್ನು ಸಕ್ರಿಯವಾಗಿ ವಿರೋಧಿಸುವುದು ಮತ್ತು ಪ್ರೀತಿಸುವುದನ್ನು ಕಲಿಯುವುದು ನಮ್ಮ ಎರಡು ಕಾರ್ಯ ಈ ಮುಂದಿನ ಕಾರ್ಯವನ್ನು ನಾವು ನಮ್ಮ ಮುಂದಿನ ಉಪನ್ಯಾಸದಲ್ಲಿ ವಿವರಿಸುತ್ತೇವೆ ಆದರೆ ಪ್ಟೆರೋಡಾಕ್ಟೈಲ್ ಕಥೆ ಮತ್ತು ದೇವಿ ಅವರು ಬುಡಕಟ್ಟು ಜನಾಂಗದವರೊಂದಿಗೆ ಹೇಗೆ ತೊಡಗಿಸಿಕೊಂಡಿದ್ದಾರೆ ವಸಾಹತೋತ್ತರ ಅಧ್ಯಯನಗಳ ಕಳವಳಗಳಿಗೆ ಅವರು ಹೇಗೆ ಸಂಪರ್ಕ ಹೊಂದುತ್ತಾರೆ ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ಪ್ರತಿಕ್ರಿಯಿಸುವ ಮೂಲಕ ಇಂದಿನ ಚರ್ಚೆಯನ್ನು ಕೊನೆಗೊಳಿಸಲು ನಾನು ಬಯಸುತ್ತೇನೆ ಸರಿ ಈ ಕಥೆಯು ವಸಾಹತೋತ್ತರದ ಪರಿಸ್ಥಿತಿಯ ಬಗ್ಗೆ ನಮ್ಮ ತಿಳುವಳಿಕೆಗೆ ಕನಿಷ್ಠ ಎರಡು ವಿಭಿನ್ನ ರೀತಿಯಲ್ಲಿ ಕೊಡುಗೆ ನೀಡುತ್ತದೆ ಮೊದಲನೆಯದಾಗಿ ಬ್ರಿಟಿಷ್ ರಾಜ್ ಕಾಲದಿಂದ ಇಂದಿನವರೆಗೂ ಮುಂದುವರೆದಿರುವ ಭಾರತದಲ್ಲಿನ ಬುಡಕಟ್ಟು ಜನಾಂಗದವರ ಅಧೀನತೆ ಬಗ್ಗೆ ಮಾತನಾಡುವ ಮೂಲಕ ಸ್ವತಂತ್ರ ರಾಷ್ಟ್ರವಾಗಿದ್ದರೂ ಸಹ ನಾವು ಇನ್ನೂ ದೊಡ್ಡ ಪ್ರಮಾಣದ ವಸಾಹತುಶಾಹಿ ಹೊರೆಯಿಂದ ಬಳಲುತ್ತಿದ್ದೇವೆ ಎಂಬ ಅಂಶವನ್ನು ಇದು ತೋರಿಸುತ್ತದೆ ವಸಾಹತುಶಾಹಿ ಬಲಾತ್ಕಾರ ಅಧೀನತೆ ಮತ್ತು ದಬ್ಬಾಳಿಕೆಯ ವಸಾಹತುಶಾಹಿ ರಚನೆಗಳನ್ನು ಕೆಡವಲು ನಮಗೆ ನಿಜವಾಗಿಯೂ ಸಾಧ್ಯವಾಗಿಲ್ಲ ಎರಡನೆಯದಾಗಿ ನಾವು ಯಾರ ಜಗತ್ತನ್ನು ನಾಶಪಡಿಸಿದ್ದೇವೆ ಮತ್ತು ಅವರ ಜಗತ್ತನ್ನು ನಾವು ಇಂದಿಗೂ ನಾಶಪಡಿಸುತ್ತಿದ್ದೇವೆ ಇದು ವಸಾಹತೋತ್ತರ ಸ್ವಾತಂತ್ರ್ಯದ ನಿರೂಪಣೆಯನ್ನು ಪ್ರಶ್ನಿಸುತ್ತದೆ ಏಕೆಂದರೆ ನಾವು ಗಳಿಸಿದ ಸ್ವಾತಂತ್ರ್ಯವನ್ನು ಮರುಪರಿಶೀಲಿಸುವಂತೆ ಅದು ಒತ್ತಾಯಿಸುತ್ತದೆ ಏಕೆಂದರೆ ಪ್ರತಿ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ ಮತ್ತು ಈ ಸ್ವಾತಂತ್ರ್ಯವು ನಮಗೆ ನೀಡಿರುವ ಮಾನ್ಯತೆಯ ಪ್ರಜ್ಞೆ ಖಂಡಿತವಾಗಿಯೂ ಭಾರತದಲ್ಲಿ ನೂರು ದಶಲಕ್ಷ ಬುಡಕಟ್ಟು ಜನಸಂಖ್ಯೆಯನ್ನು ತಲುಪಿಲ್ಲ ಪ್ಟೆರೋಡಾಕ್ಟೈಲ್ ನಾವು ಯಾವ ರೀತಿಯ ರಾಷ್ಟ್ರವನ್ನು ನಿಜವಾಗಿಯೂ ನಮಗಾಗಿ ನಿರ್ಮಿಸಿದ್ದೇವೆ ಎಂಬ ಪ್ರಶ್ನೆಯನ್ನು ಕೇಳುತ್ತದೆ ಆದಿವಾಸಿ ಎಂಬ ಭಾರತೀಯ ಪದವು ಸೂಚಿಸುವಂತೆ ಈ ಭೂಮಿಯ ಮೂಲ ಅಥವಾ ಪ್ರಾಚೀನ ನಿವಾಸಿಗಳಾದ ಬುಡಕಟ್ಟು ಜನಾಂಗದವರಿಗೆ ಈ ಸ್ಥಳ ಇಲ್ಲವೇ ನಮಗಾಗಿ ನಾವು ರಚಿಸಿರುವ ಈ ರಾಷ್ಟ್ರ ಯಾವುದು ನೂರು ದಶಲಕ್ಷ ಬುಡಕಟ್ಟು ಜನಸಂಖ್ಯೆಯನ್ನು ಬಿಟ್ಟರೆ ಅದು ಖಂಡಿತವಾಗಿಯೂ ಹೆಚ್ಚು ಅಂತರ್ಗತ ರಾಷ್ಟ್ರವಲ್ಲ ಮಹಾಸ್ವೇತಾ ದೇವಿ ಅವರ ಈ ಪರಿಣಾಮಕಾರಿ ಕಥೆಯನ್ನು ಮತ್ತು ಅದು ನಮಗೆ ನೀಡುವ ಕಠಿಣ ಪ್ರಶ್ನೆಯನ್ನು ನಮ್ಮ ಮುಂದಿನ ಉಪನ್ಯಾಸದಲ್ಲಿ ತೆಗೆದುಕೊಳ್ಳುತ್ತೇವೆ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು